ನಮಸ್ಕಾರಗಳು ಕೊನೆಯ ತರಗತಿಯಲ್ಲಿ ನಾವು ಯಾಂತ್ರಿಕ ವ್ಯವಸ್ಥೆಯ ಅನುವಾದ ಚಲನೆಯ ಗಣಿತ ಮಾದರೀಕರಣ ಕುರಿತು ಚರ್ಚಿಸಿದೆವು ಇಂದು ನಾವು ಆವರ್ತಕ ವ್ಯವಸ್ಥೆಯ ಗಣಿತ ಮಾದರೀಕರಣವನ್ನು ಕುರಿತು ಚರ್ಚಿಸೋಣ ಹೀಗಾಗಿ ಇಂದಿನ ಉಪನ್ಯಾಸದ ಚರ್ಚೆಯನ್ನು ಪ್ರಾರಂಭಿಸೋಣ ಹೀಗಾಗಿ ದೇಹದ ಆವರ್ತನ ಚಲನೆಯನ್ನು ಸ್ಥಿರಗೊಳಿಸಿದ ಅಕ್ಷರೇಖೆಯ ಚಲನೆ ಎಂದು ವ್ಯಾಖ್ಯಾನಿಸಲಾಗುತ್ತದೆ ಆವರ್ತಿತ ಚಲನೆಗೆ ನಿವ್ಟನ್ ಚಲನೆಯ ನಿಯಮಗಳ ವಿಸ್ತರಿಸುವಿಕೆಯಂತೆ ಆವರ್ತಿತ ಚಲನೆಯನ್ನು ಕ್ಷಣಗಳ ಮೊತ್ತ ಅಥವಾ ಸ್ಥಿರಗೊಳಿಸಿದ ಅಕ್ಷರೇಖೆಯತ್ತ ಆಗುವ ತಿರುಚುವಿಕೆ ಮತ್ತು ಜಡತ್ವ ಮತ್ತು ಕೋನೀಯ ವೇಗವರ್ಧನೆ ಎಂದು ಹೇಳಬಹುದು ಹೀಗಾಗಿ ನಾವು ವ್ಯಾಖ್ಯಾನಿಸುವುದೆನೆಂದರೆ ದೇಹದ ಮೇಲೆ ಅನ್ವಯಿಸುವ ತಿರುಚುವಿಕೆಯ ಒಟ್ಟಾರೆ ಮೊತ್ತ ಅದರ ಆವರ್ತನ Jα ಕ್ಕೆ ಸಮವಿದ್ದು J ಜಡತ್ವವನ್ನು ಮತ್ತು ಕೋನೀಯ ವೇಗವರ್ಧನೆಯನ್ನು ಸೂಚಿಸುತ್ತವೆ ಎಂದು ಹೀಗಾಗಿ ಆವರ್ತನ ಚಲನೆಯನ್ನು ವಿವರಿಸಲು ಬಳಸುವ ಇನ್ನಿತರ ಸಾಮಾನ್ಯ ವೇರಿಯೆಬಲ್ಗಳು ಕೋನೀಯ ವೇಗ angular velocity ಮತ್ತು ಕೋನೀಯ ಸ್ಥಳಾಂತರ ಆದ್ದರಿಂದ ಕೋನೀಯ ವೇಗ ನೀವು ತೆಗೆದುಕೊಂಡಾಗ ddt ನಿಮಗೆ ಕೋನೀಯ ವೇಗ ದೊರೆಯುತ್ತದೆ ಮತ್ತು d2dt2 ಇದು ಕೋನೀಯ ವೇಗವರ್ಧಕವನ್ನು Refer slide time 0144 ಈಗ ಆವರ್ತಕ ಚಲನೆಗಳಲ್ಲಿ ಒಳಗೊಂಡಿರುವ ಅಂಶಗಳಲ್ಲಿ ಮೊದಲು ಜಡತ್ವವಾಗಿದೆ ಹೀಗಾಗಿ ಜಡತ್ವ ಆವರ್ತನ ಚಲನೆಯ ಚಲನಶಕ್ತಿಯ kinetic energy ಅಂಶದ ಗುಣಲಕ್ಷಣವೆಂದು ಪರಿಗಣಿಸಲಾಗುತ್ತದೆ ಹೀಗಾಗಿ ನೀವು ಇದನ್ನು ಸಮೂಹ m ಜೊತೆಗೆ ಸಹಸಂಬಂಧಿಕರಿಸಬಹುದು ಇದನ್ನು ನಾವು ಅನುವಾದ ಚಲನೆಗಳ ಕೇಸ್ನಲ್ಲಿ ಚರ್ಚಿಸಿದ್ದೇವೆ ಹೀಗಾಗಿ ಇಲ್ಲಿಯೂ ಸಹ ಜಡತ್ವ ಆವರ್ತನ ಚಲನೆಯ ಚಲನಶಕ್ತಿಯ ಅಂಶದ ಗುಣಲಕ್ಷಣವಾಗಿದೆ ಈಗ ಕೊಟ್ಟಂತಹ ದೇಹದ ಜಡತ್ವ ಅಕ್ಷರೇಖೆಯ ಆವರ್ತನ ಮತ್ತು ಸಾಂದ್ರತೆಯ ಜ್ಯಾಮಿತೀಯ ಸಂಯೋಜನೆ ಕುರಿತು ಮೇಲೆ ನಿರ್ಭರವಾಗುತ್ತದೆ ಉದಾಹರಣೆಗೆ ಒಂದು ತ್ರಿಜ್ಯ r ಅಳತೆಯ ವೃತ್ತಾಕಾರದ ಡಿಸ್ಕಿನ ಅಥವಾ ಬಾಣದ ಮತ್ತು ಸಮೂಹ M ನ ಮೌಲ್ಯ ಅದರ ಜ್ಯಾಮತೀಯ ಅಕ್ಷರೇಖೆಯ ಸುತ್ತ J12Mr2 ಇರುತ್ತದೆ ಎಂದು ತಿಳಿಯೋಣ ಈಗ ಜಡತ್ವ J ಇದ್ದ ದೇಹದ ಮೇಲೆ ತಿರುಚುವಿಕೆಯನ್ನು ಅನ್ವಯಿಸಿದಾಗ ನೀವು ಚಿತ್ರವನ್ನು ನೋಡಿದರೆ ಜಡತ್ವ J ಉಳ್ಳ ದೇಹ ತಿರುಗುವಾಗ ಮತ್ತು ಅದು ಸ್ಥಳಾಂತರವನ್ನು ಹೊಂದಿದ್ದು ಮತ್ತು ಯಾವಾಗ ತಿರುಚುವಿಕೆ ಅನ್ವಯಿಸಿದಾಗ ಸಮೀಕರಣವನ್ನು ನೀವು ಹೀಗೆ ಬರೆಯಬಹುದು TtJαtJdωdtJd2θdt2 ಹೀಗಾಗಿ ಇಲ್ಲಿ θ ಕೋನೀಯ ಸ್ಥಳಾಂತರ t ಕೋನೀಯ ವೇಗ ಕೋನೀಯ ವೇಗವರ್ಧಕ ಆಗಿವೆ ಈಗ ಸುರುಳಿಯಂತೆ ಅನುವಾದ ಚಲನೆಯ ವಿಷಯದಲ್ಲಿ ನಾವು ನೋಡಿದಂತೆ ರೇಖಿಯ ಸುರುಳಿಯಲ್ಲಿಯೂ ಕೂಡ ನಾವು ತಿರುಚಿದ ಸುರುಳಿಯನ್ನು ವ್ಯಾಖ್ಯಾನಿಸಬಹುದು ತಿರುಚಿದ ಸುರುಳಿ ನಮಗೆ ತಿರುಚಿದ ಸುರುಳಿ ಅಚಲ K ಯನ್ನು ಟಾರ್ಕಯುನಿಟ್ ಕೋನೀಯ ಸ್ಥಳಾಂತರದಲ್ಲಿ ಕೊಡಲಾಗಿದೆ ಹೀಗಾಗಿ ರಾಡ್ ಅಥವಾ ಬಾಣದ ಅನುಸರಣೆಯನ್ನು ಅನ್ವಯಿಕ ತಿರುಚುವಿಕೆಗೆ ತಕ್ಕಂತೆ ರೂಪಿಸಲಾಗಿದೆ ಹೀಗಾಗಿ ಸುರುಳಿ ತಿರುಚುವಿಕೆ ಬಾಣದ ಅಥವಾ ರಾಡಿನ ಗುಣಲಕ್ಷಣವಾಗಿದೆ ಇದು ದೇಹದ ಆವರ್ತನಕ್ಕೆ ಸಂಪರ್ಕಿಸಲಾಗಿದೆ ಹೀಗಾಗಿ ನೀವು ತಿರುಚುವಿಕೆಯನ್ನು ನೀಡಿದಾಗ ಅದು ಸ್ವಲ್ಪ ತಿರುವನ್ನು ಪಡೆದುಕೊಳ್ಳುತ್ತದೆ ಇದು ಸುರುಳಿ ತಿರುಚುವಿಕೆಯ ಗುಣಲಕ್ಷಣವನ್ನು ನೀಡುತ್ತದೆ ಹೀಗಾಗಿ ನೀವು ಏನನ್ನು ಬರೆಯುತ್ತೀರಿ ಸರಳ ಸುರುಳಿ ತಿರುಚುವಿಕೆ ವ್ಯವಸ್ಥೆಯನ್ನು ಹೀಗೆ T ಯಿಂದ ಪ್ರತಿನಿಧಿಸಬಹುದು ಈಗ ಸುರುಳಿ ತಿರುಚುವಿಕೆ torsional spring ಟಾರ್ಕ TP ಮೂಲಕ ಪೂರ್ವಭಾವಿಯಾಗಿ ಲೋಡ್ ಮಾಡಲಾಗುತ್ತದೆ ಮೇಲಿನ ಸಮೀಕರಣವನ್ನುTt TPKθtಎಂದು ಮಾರ್ಪಾಡು ಮಾಡಲಾಗುತ್ತದೆ ಈಗ ಅನುವಾದ ಚಲನೆಯ ಕೇಸ್ನಲ್ಲಿ ನೀವು ನೋಡಿದಂತೆ ಈ ಕೇಸ್ನಲ್ಲೂ ಕೂಡ ಹಲವಾರು ಘರ್ಷಣೆಗಳಿವೆ ಆ ಘರ್ಷಣೆಗಳು ಯಾವವು ಮೊದಲನೆಯದ್ದು ಸ್ನಿಗ್ಧತಾ ಘರ್ಷಣೆ ಅದು ಟಾರ್ಕ್TtBdθdt ಈ B ಯನ್ನು ಸ್ನಿಗ್ಧತಾ ಘರ್ಷಣೆಯ ಗುಣಾಂಕವೆಂದು ಕರೆಯುತ್ತಾರೆ ಆಗ ಸ್ಥಿರ ಘರ್ಷಣೆ ಆ ಕೇಸ್ನಲ್ಲಿ ಘರ್ಷಣಾ ಟಾಕ್೯ Tt±Fs|0ಆ ವಸ್ತು ಚಲನೆಯತ್ತ ವಾಲಿದೆ ಆ ಕೇಸ್ನಲ್ಲಿ ಘರ್ಷಣೆಯ ಮೌಲ್ಯವನ್ನು F ಎಂದು ನೀಡುತ್ತೇವೆ ಸಂಕಲನ ವ್ಯಕಲನ ಇವುಗಳನ್ನು ಪ್ರಾಥಮಿಕವಾಗಿ ಘರ್ಷಣೆಯ ದಿಕ್ಕನ್ನು ತೋರಿಸಲು ಬಳಸುತ್ತೇವೆ ಇದು ದೇಹದಲ್ಲಿ ಅನ್ವಯವಾಗುತ್ತದೆ ಆಗ ಕೊಲೊಂಬೊ ಘರ್ಷಣೆ TtFcdθdtdθdt ಹೀಗಾಗಿ ಈ ರೀತಿಯಾಗಿ ನಾವು ಸ್ನಿಗ್ಧತಾ ಘರ್ಷಣೆಯನ್ನು ವ್ಯಾಖ್ಯಾನಿಸುತ್ತೇವೆ ಈಗ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳುವ ಮೂಲಕ ನಾವು ಹೇಗೆ ಯಾಂತ್ರಿಕ ವ್ಯವಸ್ಥೆಯ ಗಣಿತ ಮಾದರಿಯನ್ನು ರಚಿಸುತ್ತೇವೆ ಎಂಬುದನ್ನು ತಿಳಿದುಕೊಳ್ಳೋಣ ಹೀಗಾಗಿ ಈ ಯಾಂತ್ರಿಕ ವ್ಯವಸ್ಥೆಯಲ್ಲಿ ಇಂದು ಮೋಟರ್ ಒಂದು ಲೋಡ್ಗೆ ಬಾಣ ಮೂಲಕ ಸಂಪರ್ಕಿಸಿದೆ ಅದು ಘರ್ಷಣಾ ಗುಣಾಂಕ ಅಥವಾ ಕಠಿಣ ಗುಣಾಂಕವನ್ನು ಹೊಂದಿದ್ದು ಅದನ್ನು K ಎಂದುಕೊಂಡರೆ ಅದು ಸುರುಳಿ ತಿರುಚುವಿಕೆ ಗುಣಾಂಕವನ್ನು ವ್ಯಾಖ್ಯಾನಿಸುತ್ತದೆ ಈಗ ಜಡತ್ವ JL ಉಳ್ಳ ಲೋಡ್ load Tmಮೋಟರ್ನಿಂದ ಅನ್ವಯಿಸಲಾದ ಯಾಂತ್ರಿಕ ಟಾರ್ಚ್ ಮತ್ತು L ಯಾವುದೇ ಸಮಯದ t ಸ್ಥಳಾಂತರ ವಾಗಿದೆ ಮೋಟರ್ ಜಡತ್ವ Jm ಮತ್ತು ಸ್ನಿಗ್ಧತಾ ಘರ್ಷಣೆ ಗುಣಾಂಕ Bm ಆಗಿರುತ್ತದೆ ಈಗ ಈ ಕೇಸ್ನಲ್ಲಿ ಮೋಟರನ್ನು ಬಾಣ shaft ಮೀಲಕ ಹಾದು ಹೋಗುವ ಜಡತ್ವಕ್ಕೆ ಜೋಡಿಸಲಾಗುವುದು ಎರಡು ಯಾಂತ್ರಿಕ ಘಟಕಗಳ ನಡುವೆ ಕಠಿಣವಲ್ಲದ ಜೋಡಣೆ ನಾವಿಲ್ಲಿ ನೋಡಿದಂತೆ ಆಗಾಗ ತಿರುಚಿದ ಅನುರಣನ ವ್ಯವಸ್ಥೆಯ ಎಲ್ಲ ಭಾಗಗಳಿಗೂ ಹರಡುತ್ತದೆ ಈಗ ನಾವು ಉಚಿತ ದೇಹದ ರೇಖಾಚಿತ್ರವನ್ನು ಹೇಗೆ ರಚಿಸಬಹುದು ಎಂಬುದನ್ನು ನೋಡೋಣ ಯಾಂತ್ರಿಕ ವ್ಯವಸ್ಥೆಯ ಉಚಿತ ದೇಹದ ರೇಖಾಚಿತ್ರವನ್ನು ವ್ಯಾಖ್ಯಾನಿಸಲು ವೇರಿಯೆಬಲ್ಲನ್ನು ಬಳಸಲಾಗುತ್ತದೆ ವೇರಿಯೆನಲ್ಗಳು Tm Tm ಇದು ಮೋಟರ್ ಟಾಕ್೯ Bm ಇದು ಮೋಟಾರಿನ ಸ್ನಿಗ್ಧತಾ ಘರ್ಷಣೆ ಹೀಗಾಗಿ ಈ ಸ್ನಿಗ್ಧತಾ ಘರ್ಷಣೆ ಗುಣಾಂಕ ಮೋಟಾರಿಗೆ ಸಂಬಂಧಿಸಿದೆ K ಬಾಣದ ನ ಸುರುಳಿ ಅಚಲ m ಮೋಟಾರಿನ ಸ್ಥಳಾಂತರ mಮೋಟಾರಿನ ವೇಗ Jm ಮೋಟಾರಿನ ಜಡತ್ವ Lಇದನ್ನು ನಾವು ಭಾರದ ಸ್ಥಳಾಂತರ ಎಂದು ಪರಿಗಣಿಸುತ್ತೇವೆ L ಭಾರದ ವೇಗ ಮತ್ತು JL ಭಾರದ ಜಡತ್ವವಾಗಿರುತ್ತವೆ ಹೀಗಾಗಿ ನಾವು ಈ ವೇರಿಯೆಬಲ್ಗಳನ್ನು ವ್ಯವಸ್ಥೆಯ ಉಚಿತ ದೇಹದ ರೇಖಾಚಿತ್ರಗಳನ್ನು ವ್ಯಾಖ್ಯಾನಿಸಲು ಬಳಸುತ್ತೇವೆ ಹೀಗಾಗಿ ಮೋಟಾರಿನ ಭಾಗದಿಂದ ನೀವು ಉಚಿತ ದೇಹದ ರೇಖಾಚಿತ್ರವನ್ನು ನೋಡಿದರೆ ಟಾಕ್೯ Tm ಕಾಣಿಸುತ್ತದೆ ನೀವು ಇದನ್ನು ಅನ್ವಯಿಸಿದಾಗ ನಿಮಗೆ ಸ್ನಿಗ್ಧತಾ ಘರ್ಷಣೆ ದೊರೆಯುತ್ತದೆ ಅದರೊಂದಿಗೆ ಮೋಟಾರ್ ಟಾರ್ಚಿನ ವಿರುದ್ಧ ದಿಕ್ಕಿನಲ್ಲಿ ಅನ್ವಯಿಸಿದ ಸುರುಳಿ ತಿರುಚುವಿಕೆ ಭಾಗ ದೊರೆಯುತ್ತದೆ ವ್ಯವಸ್ಥೆಯ ಟಾಕ್೯ ಸಮೀಕರಣಗಳು d2mdt2 BmJmdmtdt KJmmt Lt1JmTmt Kmt LJLd2Ldt2 ಈಗ ಈ ಕೇಸ್ನಲ್ಲಿ ವ್ಯವಸ್ಥೆಯು ಮೂರು ಶಕ್ತಿ ಸಂರಕ್ಷಣಾ ಘಟಕಗಳನ್ನು ಹೊಂದಿದೆ ಅವು Jm JL ಮತ್ತು K ಹೀಗಾಗಿ ನಾವು ಏನು ಮಾಡುತ್ತೇವೆ ನಾವು 3 ಸ್ಥಿತಿ ವೇರಿಯೆಬಲ್ಗಳನ್ನು ಕಾಣುತ್ತೇವೆ ಇದೀಗ ಮೋಟರ್ ಭಾಗ ಮತ್ತು ಲೋಡ್ ಭಾಗದ ಕೇಸ್ನಲ್ಲಿ ಉಚಿತ ದೇಹದ ರೇಖಾಚಿತ್ರದಲ್ಲಿ ನಾವು ನೋಡಿದ ಸಮೀಕರಣಗಳು ನಮಗೆ ಈ ಎರಡು ಸಮೀಕರಣಗಳು ದೊರೆಯುತ್ತವೆ d2mdt2 BmJmdmtdt KJmmt Lt1JmTmt Kmt LJLd2Ldt2 ಈಗ 3 ಸ್ಥಿತಿ ವೇರಿಯೆಬಲ್ಗಳಿವೆ ಎಂದು ಊಹಿಸಿಕೊಳ್ಳೋಣ x1tmt Ltx2tdLtdtandx3tdmdt ಹೀಗಾಗಿ ನೀವು ಬರೆಯುವ ಸ್ಥಿತಿ ಸಮೀಕರಣಗಳನ್ನು ಭೇದಾತ್ಮಕವಾಗಿಸಿದರೆ dx1dtx3t x2 dx2tdtKJLx1tdx3dt KJmx1t BmJmx3t1JmTm ಸಿಗ್ನಲ್ ಹರಿವಿನ ಗ್ರಾಫ್ ನಿಂದ ಇದೀಗ ಪಡೆದುಕೊಂಡ ಸ್ಥಿತಿ ಸಮೀಕರಣಗಳನ್ನು ಹೀಗೆ ಪ್ರತಿನಿಧಿಸಲಾಗುತ್ತದೆ ಹೀಗಾಗಿ ನಾವು ಹೇಗೆ ಪ್ರತಿನಿಧಿಸುತ್ತೇವೆ ನಾವು ಸ್ಥಿತಿ ವೇರಿಯೆಬಲ್ಗಳನ್ನು ಹೀಗೆ ವ್ಯಾಖ್ಯಾನಿಸುತ್ತೇವೆ x1tmt Lt x2tdLtdtandx3tdmdt ಈಗ ಸಮೀಕರಣಕ್ಕೆ ನಿಮಗೆ dx1dtx3t x2 ಇದು ಲಬ್ಯವಾಗುತ್ತದೆ ಹೀಗಾಗಿ ನಿಮಗೆ ಇಲ್ಲಿ x3 x2 ಮತ್ತು x3 x2 ಲಬ್ಯವಾಗುತ್ತವೆ ಹೀಗಾಗಿ x3 ಗೆ ಗೇನ್ 1 x2 ಗೆ 1 ಇರುತ್ತದೆ ಯಾವಾಗ ಅವುಗಳನ್ನು ಕೂಡಿಸುವಿರೋ ನಿಮಗೆ dmdt dLdt ಲಭ್ಯವಾಗುತ್ತದೆ ಇದು dx1dt ಕ್ಕೆ ಸಮನಾಗಿರುತ್ತದೆ ಹೀಗಾಗಿ ಮೊದಲ ಸಮೀಕರಣದಿಂದ ನಿಮಗೆ ಈ ಎರಡೂ ಕೊಂಡಿ ದೊರೆಯುತ್ತವೆ ಈಗ dx2dtKJLx1t ದೊರೆಯುತ್ತದೆ ಹೀಗಾಗಿ ನಾವು ಲೂಪನ್ನು x1 ನಿಂದ ತೆಗೆದುಕೊಳ್ಳುತ್ತೇವೆ ಅದರ ಗೇನ್ KJL ಮತ್ತು ಇದನ್ನು L ಗೆ ಜೋಡಿಸಬೇಕು ಈಗ L ನೀವು ಇದನ್ನು ಸಂಯೋಜಕ ಗೊಳಿಸಿದರೆ ನಿಮಗೆ L ದೊರೆಯುತ್ತದೆ ಅದು x2 ಆಗಿರುತ್ತದೆ ಹೀಗಾಗಿ ನಿಮಗೆ ಒಂದು ಸಂಯೋಜಕ ಕೊಂಡಿ ಅದರೊಟ್ಟಿಗೆ s 1ಅಂದರೆ 1s ದೊರೆಯುತ್ತದೆ ಮತ್ತೆ ನೀವು ಇದನ್ನು dmdt dLdtಸಂಯೋಜಕ ಗೊಳಿಸಿದರೆ ನಿಮಗೆ x1ದೊರೆಯುತ್ತದೆ ಮತ್ತೆ ನೀವು ಒಂದು ಸಂಯೋಜಕ ಬ್ಲಾಕ್ ರಚಿಸುವಿರಿ ಮತ್ತು ನಿಮಗೆ x1ಲಭ್ಯವಾಗುತ್ತದೆ ಈಗ ಮುಂದಿನ ಸಮೀಕರಣ ಅದು dx3dt KJmx1t BmJmx3t1JmTm ನಾವು Tm ಅನ್ನು ಇನ್ಪುಟ್ ನೋಟ್ ಆಗಿ ಮತ್ತು m ಯನ್ನು dx3dt ಗೆ ಹಾಕಬೇಕು ಆಗ mdx3dt ಆಗುತ್ತದೆ ಹೀಗಾಗಿ ನಾವು ಈ ಸಮೀಕರಣವನ್ನು ಬಳಸಿ ಕೊಂಡಿ ಯನ್ನು ಪಡೆದುಕೊಳ್ಳುತ್ತೇವೆ ನಾವು ಈ ಸಮೀಕರಣವನ್ನು ಬಳಸಿ ಕೊಂಡಿ ಯನ್ನು ಪಡೆದುಕೊಳ್ಳುತ್ತೇವೆ ಹೀಗಾಗಿ ಮೊದಲು KJmx1t ಹೀಗಾಗಿ x1 ನಿಂದ KJm ಅನ್ನು ಪಡೆದುಕೊಳ್ಳುತ್ತೇವೆ ಆಗ x3 ಯಿಂದ BmJm ಅನ್ನು ಪಡೆದುಕೊಳ್ಳುತ್ತೇವೆ ಹೀಗಾಗಿ x3 ಯಿಂದ ನಾವು ಕೊಂಡಿ ಯನ್ನು ಮತ್ತೊಮ್ಮೆ ನಾವು BmJm ಗೆ ಜೋಡಿಸಿ ಮತ್ತು ಆಗ ನಿಮಗೆ 1JmTm ಲಭ್ಯವಾಗುತ್ತದೆ ಹೀಗಾಗಿ Tm ಅನ್ನು 1Jm ಉಳ್ಳ m ಗೆ ಜೋಡಿಸಲಾಗುತ್ತದೆ ಹೀಗಾಗಿ ಈ ಮೂಲಕ ನೀವು m ಹತ್ತಿರದ ಸಂಕಲನವನ್ನು ಪೂರ್ಣಗೊಳ್ಳುತ್ತದೆ ಈಗ m ಅನ್ನು x3ಗೆ ಸಂಯೋಜಕದ ಜೊತೆಗೆ ಜೋಡಿಸಲಾಗುತ್ತದೆ ನೀವು mಯ ಅವಿಭಾಜ್ಯ ವನ್ನು ತೆಗೆದುಕೊಂಡರೆ ನಿಮಗೆ x3ಲಭ್ಯವಾಗುತ್ತದೆ ಹೀಗಾಗಿ ಈ 3 ಸಮೀಕರಣಗಳನ್ನು ಬಳಸಿಕೊಂಡು ನೀವು ವ್ಯವಸ್ಥೆಯ ಸಿಗ್ನಲ್ ಹರಿವಿನ ಗ್ರಾಫ್ ಅನ್ನು ರಚಿಸುವಿರಿ ಈಗ ನಾವು ಗೇರ್ ಟ್ರೇನ್ ಕುರಿತು ಮಾತನಾಡೋಣ ಹೀಗಾಗಿ ರಾಟೆ ಮೇಲಿನ ಗೇರ್ ಟ್ರೇನ್ ಅಥವಾ ಲಿವರ್ ಅಥವಾ ಟೈಮಿಂಗ್ ಬೆಲ್ಟ್ ಒಂದು ಯಾಂತ್ರಿಕ ಸಾಧನವಾಗಿದ್ದು ಅದು ವ್ಯವಸ್ಥೆಯ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಶಕ್ತಿ ಯನ್ನು ಪ್ರಸಾರ ಮಾಡುತ್ತದೆ ಬಲ ಟಾಕ್೯ torque ವೇಗ ಮತ್ತು ಸ್ಥಳಾಂತರ ಗಳು ಜಾಗ್ರತಗೊಳ್ಳುತ್ತವೆ ಹೀಗಾಗಿ ಈ ಸಾಧನಗಳನ್ನು ಹೊಂದಾಣಿಕೆಯ ಸಾಧನಗಳು ಎಂದೂ ಪರಿಗಣಿಸಲಾಗಿತ್ತದೆ ಇವುಗಳನ್ನು ಗರಿಷ್ಠ ಶಕ್ತಿಯ ವರ್ಗಾವಣೆ ಸಾಧಿಸಲು ಬಳಸಲಾಗುತ್ತದೆ ಈಗ ನಾವು ಇವುಗಳನ್ನು ಚಿತ್ರದಲ್ಲಿ ನೋಡುತ್ತೇವೆ ಎರಡು ಗೇರ್ಗಳು ಜೋಡಿಯಾಗಿರುವುದನ್ನು ನಾವು ನೋಡಬಹುದು ಅನುರೂಪ ಮಾದರಿಯನ್ನು ನೋಡಿದಾಗ ಗೇರ್ಗಳ ಜಡತ್ವ ಮತ್ತು ಘರ್ಷಣೆ ಇವುಗಳನ್ನು ನಿರ್ಲಕ್ಷಿಸಲಾಗುತ್ತದೆ ಈ ಕೇಸ್ T1 ಮೂಲಕ ಈ ಗೇರ್ಗಳು ಎರಡನೆಯ ಗೇರ್ಗೆ ರೂಪಾಂತರಗೊಳ್ಳುತ್ತದೆ ಈಗ T1ಮತ್ತು T2 ನಡುವೆ ಸಂಬಂಧವನ್ನು ಹೇಗೆ ನಾವು ರಚಿಸುತ್ತೇವೆ ಹೀಗಾಗಿ ಟಾಕ್೯ T1ಮತ್ತು T2 ನಡುವಿನ ಸಂಬಂಧ ಮತ್ತು ಕೋನೀಯ ಸ್ಥಳಾಂತರ 1 ಮತ್ತು 2 ಮತ್ರು ಗೇರ್ನಲ್ಲಿರುವ ಹಲ್ಲುಗಳ ಸಂಖ್ಯೆ N1 ಮತ್ತು N2 ಇವುಗಳನ್ನು ಕೆಳಗಿನ ಆಧಾರಗಳ ಜೊತೆ ಸಹ ಸಂಬಂಧಗೊಳಿಸುತ್ತವೆ ಮೊದಲು ಗೇರ್ ಮೇಲಿನ ಹಲ್ಲುಗಳ ಸಂಖ್ಯೆ ಗೇರಿನ ತ್ರಿಜ್ಯ r1ಮತ್ತು r2ಗೆ ಪ್ರಮಾಣಾನುಗುಣವಾಗಿರುತ್ತದೆ ಹೀಗಾಗಿ ಈ ಕೇಸ್ನಲ್ಲಿ ನಾವು r1N2r2N1 ಎಂದು ವ್ಯಾಖ್ಯಾನಿಸುತ್ತೇವೆ ಏಕೆಂದರೆ r1 ಇದು N1ಗೆ ಮತ್ತು r2 ಇದು N2ಗೆ ಪ್ರಮಾಣಾನುಗುಣವಾಗಿರುತ್ತವೆ ಹೀಗಾಗಿ ಇದನ್ನು r1N2r2N1 ಎಂದು ಸಹ ಸಂಬಂಧಿಸಬಹುದು ಈಗ ಪ್ರತಿ ಗೇರಿನ ಮೇಲ್ಮೆ ಮೇಲೆ ಪ್ರಯಾಣಿಸಿದ ದೂರ ಸಮನಾಗಿರುತ್ತದೆ ಹೀಗಾಗಿ ನೀವು 1r12r2 ಎಂದು ಬರೆಯಬಹುದು ಈಗ ಮೂರನೆಯದ್ದು 1 ಗೇರಿನಿಂದಾದ ಕೆಲಸ ಇನ್ನುಳಿದ ಗೇರ್ಗಳಿಂದಾದ ಕೆಲಸಕ್ಕೆ ಸಮನಾಗಿರುತ್ತದೆ ಹೀಗಾಗಿ ಇಲ್ಲಿ ಯಾವುದೇ ನಷ್ಟವಾಗುವುದಿಲ್ಲ ಎಂದು ಊಹಿಸಬಹುದು ಆ ಕೇಸ್ನಲ್ಲಿ T11T22 ಹೀಗಾಗಿ ಈ 3 ಸಹ ಸಂಬಂಧಗಳನ್ನು ಬಳಸಿ ನಾವು ಹೀಗೆ ಬರೆಯಬಹುದು T1T221N1N221r1r2 ಹೀಗಾಗಿ ಇದು ಪ್ರಮುಖ ಸಹಸಂಬಂಧವಾಗಿದೆ ಗೇರ್ ವ್ಯವಸ್ಥೆಯಲ್ಲಿ ಹಲವಾರು ನಿಯತಾಂಕಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಹ ಸಂಬಂಧಿಸಲು ಬಳಸಲಾಗುತ್ತದೆ ಈಗ ರೂಡಿಯಲ್ಲಿ ಗೇರ್ಗಳಲ್ಲಿ ಕೂಡ ಜಡತ್ವ ಮತ್ತು ಘರ್ಷಣೆ ಯನ್ನು ಹೊಂದಿದ್ದು ಮತ್ತು ಜೋಡು ಗೇರ್ ಹಲ್ಲುಗಳು ನಡುವೆ ಘರ್ಷಣೆಯು ಉಂಟಾಗುತ್ತದೆ ಇದನ್ನು ನಿರ್ಲಕ್ಷಿಸಲು ಸಾಧ್ಯವಿಲ್ಲ ಹೀಗಾಗಿ ಆ ಕೇಸ್ನಲ್ಲಿ ಗೇರ್ ಟ್ರೇನ್ ಜೊತೆಗಿನ ಸ್ನಿಗ್ಧತಾ ಘರ್ಷಣೆ ಸಮಾನಾಂತರ ಪ್ರಾತಿನಿಧ್ಯ ಕೂಲಂಬ್ ಘರ್ಷಣೆ ಮತ್ತು ಜಡತ್ವವನ್ನು ಗಡ್ಡೆ ರೂಪದ ನಿಯತಾಂಕಗಳಾಗಿ ಪರಿಗಣಿಸುತ್ತದೆ ಅದನ್ನು ಚಿತ್ರದಲ್ಲಿ ತೋರಿಸಲಾಗಿದೆ ಹೀಗಾಗಿ ಇಲ್ಲಿ ನಿಮ್ಮಲ್ಲಿ ಕೂಲಂಬ್ ಘರ್ಷಣೆಗಳಿವೆ ಆಗ B1 ಮತ್ತು B2 ಇವು ಸ್ನಿಗ್ಧತಾ ಘರ್ಷಣೆಗಳು T ಗೇರ್ 1 ಕ್ಕೆ ಅನ್ವಯಿಸಿದ ಟಾಕ್೯ಹೀಗಾಗಿ ವಿರುದ್ಧು ಟಾಕ್೯ T1 ಗೇರ್ N1ಗೆ ಅನ್ವಯಿಸಿದ ಮತ್ತು ಗೇರ್ 2ಕ್ಕೆ ಅನುವಾದಿಸಿದ ಟಾಕ್೯ T2 ಮತ್ತು ಗೇರ್ 2 ಯಿಂದ ಶಕ್ತಿಯನ್ನು ವರ್ಗಾಯಿಸಿದ ವಸ್ತು ಅದರ ಜಡತ್ವ J2 ಆಗಿರುತ್ತದೆ ಈಗ ನಮಗೆ 2 ಗೇರ್ ಇರುವುದರಿಂದ ನಮಗೆ 2 ಟಾಕ್೯ ಸಮೀಕರಣಗಳ ಅವಶ್ಯಕತೆ ಇದೆಆದ್ದರಿಂದ ಗೇರ್ 2ಕ್ಕೆ ನಾವು ಏನು ಬರೆಯಬೇಕು ಅದು T2tJ2d22dt2B2d2dtFc222 ಈಗ ಮೊದಲ ಭಾಗದಲ್ಲಿರುವ ಟಾಕ್೯ ಸಮೀಕರಣ ನೀವು ಏನ್ನು ಬರೆಯುತ್ತೀರಿ ಅನ್ವಯಿಸಿದ ಟಾಕ್೯ TtJ1d21tdt2B1d1tdtFc111T1 ಈಗ ಗೇರ್ 1 ಮತ್ತು ಗೇರ್ 2 ಕ್ಕೆ ಸಂಬಂಧಿಸಿದ 2 ಸಮೀಕರಣಗಳು ನಮಗೆ ಲಭ್ಯವಾಗುತ್ತವೆ ಹಿಂದಿನ ಸಹ ಸಂಬಂಧಗಳನ್ನು ಬಳಸಿ T1tN1N2T2tN1N22J2d21dt2N1N22B2d1dtN1N2Fc222 ಹೀಗಾಗಿ ಜಡತ್ವ ಘರ್ಷಣೆ ಅನುಸರಣೆ ಟಾಕ್೯ ವೇಗ ಮತ್ತು ಸ್ಥಳಾಂತರ ಇವುಗಳನ್ನು ಒಂದು ಗೇರ್ ಭಾಗದಿಂದ ಇನ್ನೊಂದು ಭಾಗಕ್ಕೆ ಸೂಚಿಸಲು ಸಾಧ್ಯವಾಗುತ್ತದೆ ಎಂಬುದನ್ನು ಸೂಚಿಸುತ್ತದೆ ಹೀಗಾಗಿ ನೀವು ಈ ಸಮೀಕರಣವನ್ನು ನೋಡಿದಾಗ ನೀವು ಈ ಸಮೀಕರಣಗಳನ್ನು ವಿದ್ಯುತ್ ಪರಿವರ್ತಕ ಸಮೀಕರಣಗಳೊಂದಿಗೆ ಸಹಸಂಬಂಧಗೊಳಿಸಬಹುದು ಇವುಗಳನ್ನು ನಾವು ಮೊದಲಿನ ಚರ್ಚೆಗಳಿಂದ ಪಡೆದುಕೊಂಡಿದ್ದೇವೆ ಹೀಗಾಗಿ ನೀವು ವಿದ್ಯುತ್ ಪರಿವರ್ತಕ ಗಳಿಂದಲೂ ನೋಡಬಹುದು ನಾವು ಶಕ್ತಿಯನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ವರ್ಗಾಯಿಸುತ್ತೇವೆ ಅದೇ ರೀತಿಯಲ್ಲಿ ಗೇರ್ ಕೂಡ ಯಾಂತ್ರಿಕ ವ್ಯವಸ್ಥೆಯಾಗಿದ್ದು ಅದು ಕೂಡ ಶಕ್ತಿಯನ್ನು ಒಂದು ಕೆಡೆಯಿಂದ ಇನ್ನೊಂದು ಕಡೆಗೆ ವರ್ಗಾಯಿಸುತ್ತದೆ ಹೀಗಾಗಿ ಈ ರೀತಿಯಾಗಿ ನೀವು ಗೇರಿನ ಯಾಂತ್ರಿಕ ವ್ಯವಸ್ಥೆ ವಿದ್ಯುತ್ ವ್ಯವಸ್ಥೆಯ ವಿದ್ಯುತ್ ಪರಿವರ್ತಕಗಳಿಗೆ ಸಾದೃಶ್ಯವಾಗಿದೆ ಎಂದು ಹತ್ತಿರದಿಂದ ನೋಡಬಹುದು ಈಗ ಕೆಳಗಿನ ಪ್ರಮಾಣಗಳನ್ನು ಪಡೆದುಕೊಳ್ಳುತ್ತೇವೆ ಗೇರ್ 2 ರಿಂದ ಗೇರ್ 1 ಕ್ಕೆ ಪ್ರತಿಫಲಿದಿದಾಗ ನಾವು ಅವುಗಳನ್ನು ಜಡತ್ವ N1N22J2 ಎಂದು ವ್ಯಾಖ್ಯಾನಿಸುತ್ತೇವೆ ಸ್ನಿಗ್ಧತಾ ಘರ್ಷಣೆ ಗುಣಾಂಕವನ್ನು ನಾವು N1N22B2 ಎನ್ನುತ್ತೇವೆ ಟಾಕ್೯ N1N2T2 ಕೋನೀಯ ಸ್ಥಳಾಂತರ ಗೇರ್ 1 ಕ್ಕೆ ಅನುಗುಣವಾಗಿ ಅದು N1N22 ಅದೇ ರೀತಿ ಕೋನೀಯ ವೇಗ ಅದನ್ನ ನಾವು ಗೇರಿಗೆ ಪರಿವರ್ತಿಸಿದಾಗ ಒಂದು ಭಾಗ N1N22 ಆಗಿರುತ್ತದೆ ಕೂಲಂಬ್ ಘರ್ಷಣಾ ಗುಣಾಂಕ N1N2Fc222 ಆಗಿರುತ್ತದೆ ಹೀಗಾಗಿ ನೀವು ಆ ಎಲ್ಲ ಘಟಕಗಳ ಸಮಾನತೆಯನ್ನು ಪರಿಗಣಿಸಿದರೆ ನಾವು ಏನು ಬರೆಯುತ್ತೇವೆ ಒಟ್ಟಾರೆ ಟಾಕ್೯ T ನೀವು TtJ1ed21tdt2B1ed1tdtTF ಮೌಲ್ಯವನ್ನು ಹಾಕಿದಾಗ TF ಇದು ಸಮಾನ ಕೂಲಂಬ್ ಟಾಕ್೯ ಹೀಗಾಗಿ J1eJ1N1N22J2 B1eB1N1N22B2 ಮತ್ತು TFFc111N1N2Fc222 ಹೀಗಾಗಿ ನೀವು ಈ ಸಮೀಕರಣಗಳನ್ನು ನೋಡಿದಾಗ ನೀವು ಸರಳವಾಗಿ ಸಹಸಂಬಂಧಗೊಳಿಸಬಹುದು ವಿದ್ಯುತ್ ಪರಿವರ್ತಕ ಕೇಸ್ನಲ್ಲೂ ಕೂಡ ಯಾವಾಗ ನೀವು ಪ್ರತಿರೋಧ ವನ್ನು ವರ್ಗಾಯಿಸುವಿರಿ ಮತ್ತು ಪ್ರತಿಕ್ರಿಯಾತ್ಮಕತೆ ಮೌಲ್ಯವನ್ನು ದ್ವಿತೀಯ ಭಾಗದ ಕಡೆಯಿಂದ ಪ್ರಥಮ ಭಾಗದ ಕಡೆಗೆ ವರ್ಗಾಯಿಸಿದಾಗ ನೀವು ಗೇರ್ ಕೇಸ್ನಲ್ಲಿ ನೋಡಿದಂತೆ ಒಂದೇ ರೀತಿಯ ಸಂಬಂಧಗಳನ್ನು ನೋಡುತ್ತೀರಿ ಗೇರ್ 1 ರಿಂದ 2 ಕ್ಕೆ ಹಲವಾರು ಗುಣಲಕ್ಷಣಗಳು ಪ್ರತಿಫಲಿಸುತ್ತವೆ ಹೀಗಾಗಿ ಈ ರೀತಿ ಗೇರ್ ಹೊಂದಾಣಿಕೆ ವಿದ್ಯುತ್ ವ್ಯವಸ್ಥೆಗೆ ಹತ್ತಿರವಾಗಿ ಸಾದೃಶ್ಯವಾಗಿದೆ ಎಂದು ಹೇಳಬಹುದು ಹೀಗಾಗಿ ಇಲ್ಲಿಗೆ ನಾವು ನಮ್ಮ ಇಂದಿನ ಚರ್ಚೆಯನ್ನು ಮುಗಿಸೋಣ ಈ ಚರ್ಚೆಯಲ್ಲಿ ನಾವು ಮುಖ್ಯವಾಗಿ ಆವರ್ತಕ ಚಲನೆ ಕುರಿತು ಚರ್ಚಿಸಿದೆವು ಹೀಗಾಗಿ ಮುಂದಿನ ಉಪನ್ಯಾಸದಿಂದ ನಾವು ವಿದ್ಯುತ್ ಮತ್ತು ಯಾಂತ್ರಿಕ ಇವುಗಳ ನಡುವಿನ ಸಹಸಂಬಂಧವನ್ನು ಕುರಿತು ಚರ್ಚಿಸೋಣ ಅಥವಾ ತಾಂತ್ರಿಕ ವ್ಯವಸ್ಥೆಯ ಹೊರತಾಗಿ ಅಂದರೆ ನೀವು ಯಾಂತ್ರಿಕ ವ್ಯವಸ್ಥೆಯನ್ನು ವಿದ್ಯುತ್ ಸರ್ಕುಟ್ ಸಹಾಯದಿಂದ ಹೇಗೆ ಸಮನಾಗಿ ಪ್ರತಿನಿಧಿಸಬಹುದು ಎಂಬುದು ಅರ್ಥವಾಗುತ್ತದೆ ದನ್ಯವಾದಗಳು